ಹಾಯ್ ಆದ್ದರಿಂದ ಇಂಜಿನಿಯರಿಂಗ್ ಗಣಿತ 1 ರ ಎರಡನೇ ಉಪನ್ಯಾಸಕ್ಕೆ ಸ್ವಾಗತ ಮತ್ತು ನಾವು ಇಂದು Mean Value ಸರಾಸರಿ ಮೌಲ್ಯ ಪ್ರಮೇಯಗಳನ್ನು ಚರ್ಚಿಸುತ್ತೇವೆ ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದ ವಿಸ್ತರಣೆಯಾದ ಪರಿಕಲ್ಪನೆಗಳ ಮೂಲಕ ಹೋಗೋಣ ಆದ್ದರಿಂದ ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಚರ್ಚಿಸುತ್ತೇವೆ ಹಿಂದಿನ ಉಪನ್ಯಾಸದ ವಿಸ್ತರಣೆಯಾಗಿದ್ದು ಬಹಳ ಮುಖ್ಯವಾದ ಪರಿಕಲ್ಪನೆ ಅಲ್ಲಿ ನಾವು ರೋಲ್ ಪ್ರಮೇಯವನ್ನು Rolle's theorem ಅಧ್ಯಯನ ಮಾಡಿದ್ದೇವೆ ಮತ್ತು ಇಲ್ಲಿ ಮತ್ತೊಂದು ಸಾಮಾನ್ಯ ಮೌಲ್ಯದ ಸರಾಸರಿ ಮೌಲ್ಯ ಪ್ರಮೇಯ ಅಥವಾ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವಿದೆ ಇದನ್ನು ಇಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾಗುವುದು ಆದ್ದರಿಂದ ಹಿಂದಿನ ಉಪನ್ಯಾಸದಿಂದ ನಾನು ನೆನಪಿಸಿಕೊಳ್ಳುತ್ತೇನೆ ಆದ್ದರಿಂದ ಒಂದು ಫಂಕ್ಷನ್ ಕಾರ್ಯ ಕ್ಲೋಸ್ಡ್ ಮುಚ್ಚಿದ ಮಧ್ಯಂತರ ದ ನಿರಂತರ ಮತ್ತು ಮುಕ್ತ ಮಧ್ಯಂತರ ದ ಡಿಫರೆನ್ಸ್ಸಿಬಲ್ ಆದಲ್ಲಿ ಮತ್ತು ಪಾಯಿಂಟ್ ಬಿಂದು a ಗಳಲ್ಲಿನ ಕಾರ್ಯ ಮೌಲ್ಯವು ಆದ್ದರಿಂದ ಮಧ್ಯಂತರದ ಅಂತಿಮ ಬಿಂದುಗಳು ಸಮಾನವಾಗಿರುತ್ತದೆ ನಂತರ ಒಂದು ಸಂಖ್ಯೆ ತೆರೆದ ಮಧ್ಯಂತರ ವ್ಯುತ್ಪನ್ನ ವು ಕಣ್ಮರೆಯಾಗುವಂತೆ ಇರುತ್ತದೆ ಜ್ಯಾಮಿತೀಯ ವ್ಯಾಖ್ಯಾನವು ಈ ಅಂಕಿ ಅಂಶದಿಂದ ಸ್ಪಷ್ಟವಾಗಿದೆ ಆದ್ದರಿಂದ ನಾವು ನಿರಂತರ ಮತ್ತು ಭೇದಾತ್ಮಕ ಫಂಕ್ಷನ್ ಕಾರ್ಯ f ನ್ನು ಹೊಂದಿದ್ದೇವೆ ಮತ್ತು ಮತ್ತು ನಲ್ಲಿನ ಫಂಕ್ಷನ್ ಕಾರ್ಯ ಮೌಲ್ಯವು ಸಮಾನವಾಗಿರುತ್ತದೆ ನಂತರ ಅಲ್ಲಿ ಒಂದು ಬಿಂದು ಸ್ಪರ್ಶಕವು ಅಕ್ಷಕ್ಕೆ ಸಮಾನಾಂತರವಲ್ಲಿ ಇರುತ್ತದೆ ಆದ್ದರಿಂದ ಈಗ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯಕ್ಕೆ ಬಂದಾಗ ನಮ್ಮಲ್ಲಿ ಪಂಕ್ಷನ್ ಕಾರ್ಯ f ಇದೆ ಇದು ನಿರಂತರವಾಗಿದ್ದು ರೋಲ್ ಪ್ರಮೇಯದ ಹಿಂದಿನ ಷರತ್ತುಗಳಿಗೆ ಹೋಲುತ್ತದೆ ಮತ್ತು ಮುಕ್ತ ಮಧ್ಯಂತರ ದಲ್ಲಿ ಎರಡು ಅಂತಿಮ ಬಿಂದುಗಳಲ್ಲಿ ಪಂಕ್ಷನ್ ಕಾರ್ಯವು ಸಮಾನವಾಗಿದ್ದ ಮೂರನೇ ಸ್ಥಿತಿಯು ಇಲ್ಲಿ ಅಗತ್ಯವಿಲ್ಲ ಆದ್ದರಿಂದ ಇದು ಸಾಮಾನ್ಯ ಮತ್ತು ಕಡಿಮೆ ನಿರ್ಬಂಧಿತ ಮತ್ತು ಆ ಸಂದರ್ಭದಲ್ಲಿ ಕನಿಷ್ಠ ಒಂದು ಸಂಖ್ಯೆ ತೆರೆದ ಮಧ್ಯಂತರ ಇರುತ್ತದೆ ಉದಾಹರಣೆಗೆ ಇಲ್ಲಿ ಈ ಭಾಗಲಬ್ಧ ದ ಅಂಶವು ಒಂದು ಪಾಯಿಂಟ್ ಯಲ್ಲಿನ ಉತ್ಪನ್ನ ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯದ ಜ್ಯಾಮಿತೀಯ ವ್ಯಾಖ್ಯಾನವನ್ನು ಮೊದಲು ಚರ್ಚಿಸೋಣ ಆದ್ದರಿಂದ ಕೆಲವು ಮಧ್ಯಂತರ ದಲ್ಲಿ ನಿರಂತರ ಮತ್ತು ದಿಫರೆನ್ಸ್ಸಿಬಲ್ ಫಂಕ್ಷನ್ ಕಾರ್ಯವ ನ್ನು ನಾವು ಹೊಂದಿದ್ದರೆ ಇಲ್ಲಿ ಈ ಅಂಶ ಯಾವುದು ಎಂದು ನೋಡೋಣ ಆದ್ದರಿಂದ ನೀವು ಈ ಎರಡು ಪಾಯಿಂಟ್ಗಳನ್ನು a ಬಿಂದುವಿನಲ್ಲಿ ಮತ್ತು b ಬಿಂದುವಿನಲ್ಲಿ ಸೇರಿಸಿ ಈ ಸಾಲಿನ ವಿಭಾಗವನ್ನು ಪಡೆಯಿರಿ ಆದ್ದರಿಂದ ಈ ಸಾಲಿನ ವಿಭಾಗದ ಇಳಿಜಾರು ಏನು ನಾವು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು ಈ ತ್ರಿಕೋನವನ್ನು ಇಲ್ಲಿ ಎಳೆದರೆ ಇಲ್ಲಿ ಎತ್ತರವು ಏಕೆಂದರೆ ಇಲ್ಲಿಂದ ಈ ಪಾಯಿಂಟ್ ವರೆಗಿನ ಅಂತರವು ಮತ್ತು ಈ ಪಾಯಿಂಟ್ ಹಂತ ದಿಂದ ಈ ಪಾಯಿಂಟ್ ಹಂತದವರೆಗಿನ ಅಂತರವು ಆದ್ದರಿಂದ ಈ ತ್ರಿಕೋನದ ಈ ಎತ್ತರವಾಗಿದೆ ಮತ್ತು ಇಲ್ಲಿ ಬೇಸ್ ಏಕೆಂದರೆ ಈ ಪಾಯಿಂಟ್ ಹಂತದ ವರೆಗೆ ಮತ್ತು ಈ ಪಾಯಿಂಟ್ ಹಂತದ ವರೆಗೆ ಇಲ್ಲಿ ಈ ಬಿಂದುವಿನ ಸಮನ್ವಯವು ಆದ್ದರಿಂದ ಇಲ್ಲಿ ಈ ಅಂತರವು ಮತ್ತು ಇದು ಮತ್ತು ಆದ್ದರಿಂದ ಇಲ್ಲಿ ಈ ಅಂಶ ಮೈನಸ್ ಇದೆ ಈ ಲಂಬವಾಗಿರುವ ಯನ್ನು ಸ್ಥಳ ದಿಂದ ಭಾಗಿಸಿದಾಗ ಈ ಕೋನ ವೊಂದರ ಸ್ಪರ್ಶಕ ಕಾಣಿಸುತ್ತವೆ ಆದ್ದರಿಂದ ಇಲ್ಲಿ ಮೂಲತಃ ಈ ಅಭಿವ್ಯಕ್ತಿ ಇದ್ದು ಯು ವಕ್ರರೇಖೆಯ ಈ ಎರಡು ಅಂತಿಮ ಬಿಂದು ಪಾಯಿಂಟ್ ಗಳ ಮೂಲಕ ಡ್ರಾ ಮಾಡಿದ ಈ ಸಾಲಿ ನ ವಿಭಾಗದಲ್ಲಿ ಇಳಿಜಾರಾಗಿದೆ ಮತ್ತು ಈಗ ಈ ಪ್ರಮೇಯವು ಹೇಳುತ್ತದೇನೆಂದರೆ ಇದು ಈ ಅವಿಭಾಜ್ಯ ಆದ್ದರಿಂದ ಡೊಮೇನ್ ನಿಂದ ದಲ್ಲಿ ಕೆಲವು ಪಾಯಿಂಟ್ ದಲ್ಲಿವ ಇಳಿಜಾರು ಆದ್ದರಿಂದ ಜ್ಯಾಮಿತೀಯ ಅರ್ಥವೇನೆಂದರೆ ಅವು ಕನಿಷ್ಠ ಒಂದು ಸ್ಪರ್ಶಕವಾಗಿರುತ್ತದೆ ಈ ನಿರ್ದಿಷ್ಟ ಸಂದರ್ಭದಲ್ಲಿ ಈ ಸಾಲಿನ ವಿಭಾಗಕ್ಕೆ ಸಮಾನಾಂತರವಾಗಿರುವ ಈ ಮೂರು ಸ್ಪರ್ಶಕಗಳನ್ನು ನಾವು ನೋಡಬಹುದು ಆದ್ದರಿಂದ ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವು ಕನಿಷ್ಠ ಒಂದು ಬಿಂದು ಈ ಒಂದು ಎರಡು ಬಿಂದುಗಳನ್ನು ಸೇರುವ ಈ ರೇಖೆಯ ವಿಭಾಗಕ್ಕೆ ಸ್ಪರ್ಶಕವು ಸಮಾನಾಂತರವಾಗಿರುತ್ತದೆ ಎಂದು ಹೇಳುತ್ತದೆ ಅಲ್ಲಿ ವಕ್ರರೇಖೆಯ ಅಂತಿಮ ಬಿಂದುಗಳಿವೆ ಎಂದು ಹೇಳುತ್ತದೆ ಆದ್ದರಿಂದ ನಾನು ಇಲ್ಲಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಮಧ್ಯಂತರದಲ್ಲಿ ಕನಿಷ್ಠ ಒಂದು ಸ್ಪರ್ಶಕ ಇದ್ದು ಅದು ವಕ್ರರೇಖೆಯ ಅಂತಿಮ ಬಿಂದುಗಳ ಮೂಲಕ ಹೋಗುವ ರೇಖೆಯ ವಿಭಾಗಕ್ಕೆ ಸಮಾನಾಂತರವಾಗಿರುತ್ತದೆ ಈ ಫಂಕ್ಷನ್ ನ್ನು ಕಾರ್ಯವನ್ನು ನಾವುಪರಿಗಣಿಸಿದರೆ ಪುರಾವೆ ತುಂಬಾ ಸರಳವಾಗಿದೆ ಆದ್ದರಿಂದ ನೀವು ಈ ಫಂಕ್ಷನ್ ಕಾರ್ಯವ ಅನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅದು ಮೂಲತಃ ಎರಡು ಫಂಕ್ಷನ್ ಕಾರ್ಯಗಳ ವ್ಯತ್ಯಾಸ ಮತ್ತು ಮೈನಸ್ ಕೆಲವು ಸ್ಥಿರ ಆದ್ದರಿಂದ ಮುಚ್ಚಿದ ಮಧ್ಯಂತರ ದಲ್ಲಿ ನಿರಂತರವಾಗಿದ್ದರೆ ಮತ್ತು ಮುಕ್ತ ಮಧ್ಯಂತರ ದಲ್ಲಿ ಡಿಫರೆನ್ಸ್ಬಲ್ ಆಗಿದ್ದರೆ ಮತ್ತು ಕೂಡ ಆ ಮಧ್ಯಂತರ ಗಳಲ್ಲಿ ನಿರಂತರ ಮತ್ತು ಡಿಫರೆನ್ಸ್ಬಲ್ ಆಗಿದ್ದರೆ ಆಗ ಈ ವ್ಯತ್ಯಾಸವು ಮುಚ್ಚಿದ ಮಧ್ಯಂತರ ದಲ್ಲಿಯೂ ಸಹ ನಿರಂತರವಾಗಿರುತ್ತದೆ ಮತ್ತು ಮುಕ್ತ ಮಧ್ಯಂತರದಲ್ಲಿ ಆಗಿರುತ್ತದೆ ಆದ್ದರಿಂದ ಈ ಫಂಕ್ಷನ್ ನ ಕಾರ್ಯದ ಸೆಟ್ಟಿಂಗ್ ಅನ್ನು ಮಾಡಲಾಗುತ್ತದೆ ಏಕೆಂದರೆ ನೀವು ಉದಾಹರಣೆಗೆ ಇಲ್ಲಿ ಈ ಫಂಕ್ಷನ್ ನ ಕ್ರಿಯೆಯ ಲೆಕ್ಕಾಚಾರ ಮಾಡಿದಾಗ a ಮತ್ತು b ಪಾಯಿಂಟ್ನಲ್ಲಿ ಆದಲ್ಲಿ ನಂತರ ನಾವು ಈ ಎರಡು ಮೌಲ್ಯಗಳು ಸಹ ಸಮಾನ ಎಂದು ಅರ್ಥ ಮಾಡಲಾಗುತ್ತದೆ ಆದ್ದರಿಂದ a ನಲ್ಲಿ ಏನೂ ಅಲ್ಲ ಆದರೆ ಆದ್ದರಿಂದ ನಾನು ನಂತರ ಸರಳಗೊಳಿಸಿದಲ್ಲಿ ಇದು ತದನಂತರ ಮೈನಸ್ ಮತ್ತು ಈ ಇದು ಭಾಗಿಸಲಾಗಿದೆ ಆದ್ದರಿಂದ ಈ ರದ್ದಾಗುತ್ತದೆ ಮತ್ತು ನಂತರ ನಾವು b ಓವರ್ ಯನ್ನು ಪಡೆಯುತ್ತೇವೆ ಮತ್ತು ಈಗ ನಾನು ಇಲ್ಲಿ f ಯನ್ನು ಲೆಕ್ಕಾಚಾರ ಮಾಡಿದರೆ ಆದ್ದರಿಂದ ಇಲ್ಲಿ ನೀವು ನಂತರ f ಮೈನಸ್ ಈ ಕೋರ್ಸ್ಮ ಭಾಗಿಸು ನಂತರ ಇಲ್ಲಿ b ಆದ್ದರಿಂದ ನಾನು ಈಗ ಇದನ್ನು ಸರಳಗೊಳಿಸಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ಈ ರದ್ದುಗೊಳ್ಳುತ್ತದೆ ಮತ್ತು ನಾವು ಪಡೆಯುತ್ತೇವೆ ಆರಂಭಿಕ ಸಂದರ್ಭದಲ್ಲಿ ನಮಗೆ ಕೂಡ ಸಿಕ್ಕಿದೆ ಆದ್ದರಿಂದ ಫಂಕ್ಷನ್ ಕಾರ್ಯವು ಮತ್ತು ನಲ್ಲಿ ಒಂದೇ ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ನಾವು ಮತ್ತೆ ನೆನಪಿಸಿಕೊಂಡರೆ ನಿರಂತರತೆ ಮತ್ತು ವಿಭಿನ್ನತೆಯನ್ನು ಹೊರತುಪಡಿಸಿ ಎರಡು ಅಂತಿಮ ಬಿಂದುಗಳಲ್ಲಿ ಒಂದೇ ಮೌಲ್ಯವನ್ನು ಹೊಂದಿರಬೇಕು ಎಂಬ ಷರತ್ತು ರೋಲ್ನ ಪ್ರಮೇಯಕ್ಕೆ ಇತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಈ ಫಂಕ್ಷನ್ ಕಾರ್ಯ Rolle ಪ್ರಮೇಯದ ಎಲ್ಲಾ ಷರತ್ತುಗಳನ್ನು ಪೂರೈಸುತ್ತದೆ ಮತ್ತು ಆದ್ದರಿಂದ ನಾವು ಫಂಕ್ಷನ್ ಗೆ ಕಾರ್ಯಕ್ಕೆ ರೋಲ್ ಪ್ರಮೇಯವನ್ನು ಅನ್ವಯಿಸಬಹುದು ಆದ್ದರಿಂದ ನಾವು ಇಲ್ಲಿ ವ್ಯುತ್ಪನ್ನವನ್ನು ತೆಗೆದುಕೊಂಡರೆ ಈಗ ನಮಗೆ ಏನು ನೀಡುತ್ತದೆ ಇಲ್ಲಿ ಮೈನಸ್ ಕಾನ್ಸ್ಟೆಂಟ್ ಸ್ಥಿರ ನ ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಇಲ್ಲಿ ಮತ್ತು ಇದನ್ನು ಈ ಭಾಗಿಸಲಾಗಿದೆ ಮತ್ತು ನ ವ್ಯುತ್ಪನ್ನವು ಇರುತ್ತದೆ ಮತ್ತು ಫಂಕ್ಷನ್ನ ಕಾರ್ಯದ ವ್ಯುತ್ಪನ್ನವು 0ಗೆ ಸಮನಾಗಿರುವ ಬಿಂದು ಇರುತ್ತದೆ ಎಂದು ರೋಲ್ ಪ್ರಮೇಯ ಹೇಳುತ್ತದೆ ನಾವು ಈಗ ಈ ಸಂದರ್ಭದಲ್ಲಿ Rolle ರೋಲ್ಸ್ ಪ್ರಮೇಯ ಅನ್ವಯಿಸಿದರೆ ನಂತರ ಇರುತ್ತದೆ ಮತ್ತು ಕೆಲವು ಗೆ ಮಧ್ಯಂತರದಲ್ಲಿ ತೆರೆದ ಮಧ್ಯಂತರದಲ್ಲಿ ಇದು ನಿಖರವಾಗಿ ಸೂಚಿಸುತ್ತದೆ ಮತ್ತು ಮತ್ತು ಅದು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವಾಗಿದ್ದು ಅದು ಆದ್ದರಿಂದ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಸಾಬೀತುಪಡಿಸಲು ಇಲ್ಲಿ ಈ ಫಂಕ್ಷನ್ನ ಕಾರ್ಯದ ನಿರ್ಮಾಣವು ಮುಖ್ಯವಾಗಿತ್ತು ಮತ್ತು ಈ ಇಲ್ಲಿ ರೋಲ್ ಪ್ರಮೇಯದ ಎಲ್ಲಾ ಗುಣಲಕ್ಷಣಗಳನ್ನು ಪೂರೈಸುತ್ತದೆ ಮತ್ತು ಈ ಫಂಕ್ಷನ್ ಗೆ ಕಾರ್ಯಕ್ಕೆ ನಾವು ರೋಲ್ ಪ್ರಮೇಯವನ್ನು ಅನ್ವಯಿಸಬಹುದು ಮತ್ತು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯದ ಅಪೇಕ್ಷಿತ ಫಲಿತಾಂಶವನ್ನು ನಾವು ಪಡೆದುಕೊಂಡಿದ್ದೇವೆ ಆದ್ದರಿಂದ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯವನ್ನು ಕೌಚಿ ಸರಾಸರಿ ಮೌಲ್ಯ ಪ್ರಮೇಯ ಎಂದೂ ಕರೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ನಾವು ಒಂದರ ಬದಲು ಎರಡು ಫಂಕ್ಷನ್ ಕಾರ್ಯಗಳನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಒಂದುವೇಳೆ ಮತ್ತು ಮುಚ್ಚಿದ ಮಧ್ಯಂತರ ದಲ್ಲಿ ನಿರಂತರ ಮತ್ತು ಮತ್ತು ತೆರೆದ ಮಧ್ಯಂತರ ಡಿಫರೆನ್ಸ್ಬಲ್ ಮತ್ತು ಅಲ್ಲಿ g ಮೇಲಿನ ಇನ್ನೊಂದು ಶರತ್ತು g ಯ ಉತ್ಪನ್ನ ಮಧ್ಯಂತರದ ಒಳಗೆ ಎಲ್ಲಿಯಾದರೂ ಕಣ್ಮರೆಯಾಗದಿದ್ದಲ್ಲಿ ನಂತರ ಒಂದು ಬಿಂದು ತೆರೆದ ಮಧ್ಯಂತರ ದಲ್ಲಿ ಮತ್ತು ಈ ಕೌಚಿ ಪ್ರಮೇಯ ಈ ಬಿಂದು ಯಲ್ಲಿ ಮತ್ತು g ಯ ಉತ್ಪನ್ನದ ಅನುಪಾತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಪುರಾವೆ ಮತ್ತೆ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯದ ಪುರಾವೆಗೆ ಹೋಲುತ್ತದೆ ಮತ್ತು ಈ ಸಂದರ್ಭದಲ್ಲಿ ನಾವು ಈ ಫಂಕ್ಷನ್ ಅನ್ನು ಕಾರ್ಯವನ್ನು ಹೊಂದಿಸುತ್ತೇವೆ ಅಥವಾ ಈ ಮೈನಸ್ ಈ ಅಂಶ ಗೆ ಸಮನಾಗಿರುತ್ತದೆ ಅದು ಈ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯದ ಫಲಿತಾಂಶ ಮತ್ತು ಗುಣಿಸಿದಾಗ ಬರಲಿದೆ ಆದ್ದರಿಂದ ನಂತರ ಮತ್ತೆ ಇದೇ ರೀತಿಯ ವಾದ ಮತ್ತು ಮುಚ್ಚಿದ ಮಧ್ಯಂತರದಲ್ಲಿ ನಿರಂತರವಾಗಿರುತ್ತದೆ ಮತ್ತು ಮುಕ್ತ ಮಧ್ಯಂತರ ದಲ್ಲಿ ಡಿಫರೆನ್ಸಿಯ ಬಲ್ ಆಗಿರುತ್ತದೆ ಆದ್ದರಿಂದ ಕೂಡ ನಿರ್ದಿಷ್ಟ ಮಧ್ಯಂತರಗಳಲ್ಲಿ ಡಿಫರೆನ್ಸಿಯಬಲ್ ಮತ್ತು ನಿರಂತರವಾಗಿರುತ್ತದೆ ನಾವು ಏನುಎಂದು ಇಲ್ಲಿ ನೋಡಿದಲ್ಲಿ ಅದು ಇಲ್ಲಿ ಇದು ಮತ್ತು ಸಹ ಆದ್ದರಿಂದ ಎಲ್ಲವೂ ಆದ್ದರಿಂದ ಯು ಮತ್ತು ಯು ಮತ್ತು ಆದ್ದರಿಂದ ಈ ಯು ಈ ಯೊಂದಿಗೆ ರದ್ದು ಆಗುತ್ತದೆ ಮತ್ತು ನಂತರ ನಾವು ಮೈನಸ್ ಈ ಅನ್ನು ಪಡೆಯುತ್ತೇವೆ ಅದು ಮತ್ತೆ ಆದ್ದರಿಂದ ಈ ಸಂದರ್ಭದಲ್ಲಿ ಮತ್ತು ಮತ್ತು Rolle ಪ್ರಮೇಯದ ಎಲ್ಲಾ ಶರತ್ತುಗಳನ್ನು ತೃಪ್ತಿಪಡಿಸುತ್ತವೆ ಮತ್ತು ಆದ್ದರಿಂದ ನಾವು ಈ ಫಂಕ್ಷನ್ ಕಾರ್ಯ ಗೆ Rolle ಪ್ರಮೇಯವನ್ನು ಅನ್ವಯಿಸಬಹುದು ಆದ್ದರಿಂದ ರೋಲ್ನ ಪ್ರಮೇಯವನ್ನು ಅನ್ವಯಿಸುವುದು ಆದರೆ ಅದಕ್ಕೂ ಮೊದಲು ಇಲ್ಲಿ ಒಂದು ಅಂಶವಿದೆ ಅದು ಈ ಯನ್ನು ಚೆನ್ನಾಗಿ ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಈ ಯು 0 ಗೆ ಹೋಗಬಾರದು ಅಂದರೆ ಗೆ ಸಮಾನವಾಗಿರಬಾರದು ಎಂದು ನಾವು ಹೇಳಬೇಕಾಗಿದೆ ಪ್ರಶ್ನೆ ಈ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯದ ಊಹೆಗಳಲ್ಲಿ ನಾವು ನೇರವಾಗಿ ಅಂತಹ ನಿರ್ಬಂಧವನ್ನು ಮಾಡಿಲ್ಲ ಆದರೆ ಮತ್ತೆ ಮಧ್ಯಂತರದೊಳಗೆ ಎಲ್ಲಿಯೂ ಮಾಯವಾಗುವುದಿಲ್ಲ ಎಂಬ ಹೆಚ್ಚುವರಿ ಷರತ್ತು ಇತ್ತು ಆದ್ದರಿಂದ ಈ ಸಮಾನವಾಗಿದ್ದರೆ ಈ ಸಂದರ್ಭದಲ್ಲಿ ನಾವು ಮತ್ತೆ ಫಂಕ್ಷನ್ Rolle ಪ್ರಮೇಯವನ್ನು ಅನ್ವಯಿಸಬಹುದು ಇದು ಹೇಳುತ್ತದೆ ತೆರೆದ ಮಧ್ಯಂತರ ದಲ್ಲಿ ಒಂದು ಬಿಂದು c ಉತ್ಪನ್ನವು ಡೆರಿವಿಟಿಯು ಕಣ್ಮರೆಯಾಗುವಂತೆ ಇರುತ್ತದೆ ಆದರೆ ಪ್ರಮೇಯದ ಊಹೆಯ ಪ್ರಕಾರ ಮಧ್ಯಂತರದಲ್ಲಿ ಎಲ್ಲಿಯೂ ಮಾಯವಾಗುವುದಿಲ್ಲ ಆದ್ದರಿಂದ ಇದು ಸಮಾನವಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಈ ಮತ್ತು ಇದು ಅನಂತವಾಗುತ್ತದೆ ಆದ್ದರಿಂದ ಫಂಕ್ಷನ್ ಅನ್ನು ಕಾರ್ಯವನ್ನು ಉತ್ತಮವಾಗಿ ವ್ಯಾಖ್ಯಾನಿಸಲಾಗಿದೆ ಫಂಕ್ಷನ್ ಕಾರ್ಯವು ದಿಫರೆನ್ಸ್ಸಿಬಲ್ ಆಗಿದೆ ಇದು ನಿರಂತರ ಮತ್ತು ಯು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಫಂಕ್ಷನ್ ಕಾರ್ಯ ಗೆ ರೋಲ್ ಪ್ರಮೇಯದ ಎಲ್ಲಾ ಷರತ್ತುಗಳು ತೃಪ್ತಿಗೊಂಡಿವೆ ಆದ್ದರಿಂದ ನಾವು ಈಗ ರೋಲ್ನ ಪ್ರಮೇಯವನ್ನು ಫಂಕ್ಷನ್ ಗೆ ಕಾರ್ಯಕ್ಕೆ ಅನ್ವಯಿಸಿದರೆ ಇಲ್ಲಿ ನೀಡಲಾದ ಫಲಿತಾಂಶವನ್ನು ನಾವು ನಿಖರವಾಗಿ ಪಡೆಯುತ್ತೇವೆ ಏಕೆಂದರೆ ವ್ಯುತ್ಪನ್ನ ವಾಗಿರುತ್ತದೆ ಮತ್ತು ನಂತರ ಇದು ಇಲ್ಲಿಯ ಸ್ಥಿರ ಕಾನ್ಸ್ಟೆಂಟ್ ಮೈನಸ್ ಈ ಅಭಿವ್ಯಕ್ತಿ ಮತ್ತು ವ್ಯುತ್ಪನ್ನ ಆದ್ದರಿಂದ ಇದು ಮತ್ತೆ ಏನಾಗುತ್ತದೆ ಆದ್ದರಿಂದ ನಾನು ಈ ಪಾಯಿಂಟ್ ಗೆ ಬರುತ್ತೇನೆ ಆದ್ದರಿಂದ ಮತ್ತು ರೋಲ್ ಪ್ರಮೇಯವು ಪಾಯಿಂಟ್ c ಗೆ ಸಮನಾಗಿರುತ್ತದೆ ಇದು ಗೆ ಸಮಾನವಾಗಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಆಗ ನಮಗೆ ಏನು ಸಿಗುತ್ತದೆ ಮತ್ತು ಈ ಯಿಂದ ಭಾಗಿಸಿದಾಗ ಆದ್ದರಿಂದ ಅದು ಕೌಚಿ ಸರಾಸರಿ ಮೌಲ್ಯ ಪ್ರಮೇಯ ಅಥವಾ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯ ಆದ್ದರಿಂದ ನೀವು ಈಗ ನಾವು ಜ್ಯಾಮಿತೀಯ ಅರ್ಥವನ್ನು ಅಥವಾ ಈ ಕೌಚಿಯ ಸರಾಸರಿ ಮೌಲ್ಯ ಪ್ರಮೇಯವನ್ನು ನಾವು ಚರ್ಚಿಸುತ್ತೇವೆ ಆದ್ದರಿಂದ ಇಲ್ಲಿ ಈಗ ನಾವು ನಿಂದ ನೀಡಲ್ಪಟ್ಟ ಈ ಪ್ಯಾರಾಮೀಟ್ರಿಕ್ ಕರ್ವ್ ಅನ್ನು ಪರಿಗಣಿಸುತ್ತೇವೆ ಯು ಫಂಕ್ಷನ್ ಅಲ್ಲಿ ನೀಡಿದ ಫಂಕ್ಷನ್ ಆದರೆ ನಾನು ಈ ನಿಯತಾಂಕ ಯನ್ನು ಪರಿಚಯಿಸಿವೆ ಇದನ್ನು ಸಾಮಾನ್ಯವಾಗಿ ಪ್ಯಾರಾಮೀಟ್ರಿಕ್ ಕರ್ವ್ ಗಳಿಗೆ ಬಳಸಲಾಗುತ್ತದೆ ಮತ್ತು ಇತರೆ ಫಂಕ್ಷನ್ ಗೆ ಸಮಾನವಾಗಿರುತ್ತದೆ ಈ ವರೆಗಿನ ನಿಕಟ ಮಧ್ಯಂತರದಲ್ಲಿ ಬದಲಾಗುತ್ತದೆ ಆದ್ದರಿಂದ ಈ ಪ್ಯಾರಾಮೀಟ್ರಿಕ್ ಕರ್ವ್ ಅನ್ನು ನೀವು t ಯ ಮೌಲ್ಯಗಳನ್ನು ಬದಲಿಸುವ ಮೂಲಕ ಕಂಡುಹಿಡಿಯಬಹುದು ಆದ್ದರಿಂದ ಉದಾಹರಣೆಗೆ ಆಗಿದ್ದರೆ ನಾವು ಇಲ್ಲಿ ಈ ಬಿಂದುವಿನ ಕೋ ಆರ್ಡಿನೇಟ್ ಮತ್ತು ಕೋ ಆರ್ಡಿನೇಟ್ ಹೊಂದಿದ್ದೇವೆ ಆದ್ದರಿಂದ ಈ ಬಿಂದು ಪಾಯಿಂಟ್ ಆಗಿದೆ ಮತ್ತು ನಾವು t ಯನ್ನು ಬದಲಾ ಮೂಲತಃ ಈ ರೇಖೆಯ ಮೂಲಕ ಚಲಿಸುತ್ತದೆ ಮತ್ತು ನಾವು ಈ ರೇಖೆಯನ್ನು ಪತ್ತೆಹಚ್ಚಲು ಇಲ್ಲಿ ಕೊನೆಯ ಬಿಂದು ವನ್ನು ತಲುಪಿದಾಗ ಯು b ಗೆ ಸಮಾನವಾಗಿರುತ್ತದೆ ಇದನ್ನು ಎಂದು ನೀಡಲಾಗಿದೆ ಆದ್ದರಿಂದ ಈಗ ಜ್ಯಾಮಿತೀಯ ಅರ್ಥವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯದ ಹಿಂದಿನ ಫಲಿತಾಂಶಕ್ಕೆ ಹೋಲುತ್ತದೆ ಆದ್ದರಿಂದ ಈ ಸಾಲಿನ ವಿಭಾಗ ದಿಂದ ನಾವು ಈ ಎರಡು ಬಿಂದು ಗಳನ್ನು ಸೇರಿಸಿದರೆ ಈ ಪ್ರಮೇಯವು ಹೇಳುತ್ತದೆ ಆದ್ದರಿಂದ ಮೊದಲಿಗೆ ಈ ಸಾಲಿನ ವಿಭಾಗದ ಇಳಿಜಾರನ್ನು ಏಕೆಂದರೆ ನಾವು ಮೊದಲೇ ಚರ್ಚಿಸಿದಂತೆ ಎತ್ತರವು ಮತ್ತು ಈ ತ್ರಿಕೋನದ ಮೂಲ ವು ಆದ್ದರಿಂದ ಇದು ಈ ಸಾಲಿನ ವಿಭಾಗದ ಇಳಿಜಾರು ಮತ್ತು ನಂತರ ಇಲ್ಲಿ ಬಲಭಾಗ ಈ ರೇಖೆ ಯಲ್ಲಿ ಸ್ಪರ್ಶಕವು ಈ ಅಂಶ ರೇಖೆಗೆ ಸಮಾನಾಂತರವಾಗಿರುವಂತೆ ಕನಿಷ್ಠ ಒಂದು ಬಿಂದುವಿರುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಏನೂ ಅಲ್ಲ ಆದರೆ ಕೆಲವು ಪಾಯಿಂಟ್ ಸ್ಪರ್ಶಕ ರೇಖೆಯ ಇಳಿಜಾರು ಏಕೆಂದರೆ ಇಲ್ಲಿ ಇಳಿಜಾರನ್ನು ಕೆಲವು ಪಾಯಿಂಟ್ ಲೆಕ್ಕಹಾಕಲಾಗುತ್ತದೆ ಇಲ್ಲಿ ಸಮಾನವಾಗಿರುತ್ತದೆ ಪ್ಯಾರಾಮೀಟ್ರಿಕ್ ಕರ್ವ್ ಗೆ ಆದ್ದರಿಂದ ಇದು ಭಾಗಿಸು ಅಥವಾ ಭಾಗಿಸು ಮತ್ತು ಈ ಮೂಲತಃ ಆದ್ದರಿಂದ ಇಲ್ಲಿ ನೀವು ಭಾಗಿಸು ಅನ್ನು ಹೊಂದಿದ್ದೀರಿ ಮತ್ತು ಮಧ್ಯಂತರದಲ್ಲಿ ಎಲ್ಲೋ ಒಂದು ಬಿಂದು ಇರುತ್ತದೆ ಎಂದು ಈ ಪ್ರಮೇಯ ಹೇಳುತ್ತದೆ ಆದ್ದರಿಂದ c ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ಸ್ಪರ್ಶಕ ರೇಖೆಯ ನ ಈ ಇಳಿಜಾರನ್ನು ನಾವು ನಲ್ಲಿನ ಯಿಂದ ಭಾಗಿಸಿ ಪಡೆಯುತ್ತೇವೆ ಮತ್ತು ಈಗ ನಾವು ಇಂದು ಕಲಿತದ್ದನ್ನು ಈ ಹಂತದಲ್ಲಿ ಶೀಘ್ರವಾಗಿ ಸಂಕ್ಷಿಪ್ತವಾಗಿ ಹೇಳುತ್ತೇನೆ ಆದ್ದರಿಂದ ಈ ಕೆಳಗಿನ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯವನ್ನು ನಾವು ಚರ್ಚಿಸಿದ್ದೇವೆ ಮತ್ತು ಈಗ ಆಗಿದ್ದರೆ ಏನಾಗುತ್ತದೆ ಆದ್ದರಿಂದ ಅಂದರೆ ಇಲ್ಲಿ ನೀವು ಈ ಮತ್ತು ಈ ಮತ್ತು ಇಲ್ಲಿ ಕೇವಲ 1 ಆಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ನಾವು ಪಡೆಯುತ್ತೇವೆ ಏಕೆಂದರೆ ಆ ತೀರ್ಮಾನವು ಆದ್ದರಿಂದ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ತೆಗೆದುಕೊಂಡಾಗ ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಪಡೆಯುತ್ತೇವೆ ಮತ್ತು ನಾವು ಹಾಕಿದರೆ ಈ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯಕ್ಕೆ ಏನಾಗುತ್ತದೆ ರೋಲ್ ಪ್ರಮೇಯಕ್ಕಾಗಿ ನಾವು ಹೊಂದಿರುವ ಹೆಚ್ಚುವರಿ ಸ್ಥಿತಿ ಆದ್ದರಿಂದ ಈ ಪ್ರಮಾಣವು ಇಲ್ಲಿ ಆಗುತ್ತದೆ ಮತ್ತು ನಂತರ ನಾವು ಆದ್ದರಿಂದ ಇದು ಸಾಮಾನ್ಯೀಕರಿಸಿದ ಸರಾಸರಿ ಮೌಲ್ಯ ಪ್ರಮೇಯವಾಗಿದೆ ಮತ್ತು ಒಂದು ನಿರ್ದಿಷ್ಟ ಸಂದರ್ಭದಲ್ಲಿ ನಾವು ಫಂಕ್ಷನ್ ಕಾರ್ಯ ನ್ನು ತೆಗೆದುಕೊಂಡರೆ ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಪಡೆಯುತ್ತೇವೆ ಮತ್ತು ಮತ್ತೆ ನಾವು ಸ್ಥಿತಿ ಯನ್ನು ಸೇರಿಸಿದರೆ ನಾವು ರೋಲ್ನ ಸರಾಸರಿ ಮೌಲ್ಯ ಪ್ರಮೇಯವನ್ನು ಪಡೆಯುತ್ತೇವೆ ಅದು ಈಗ ನಾವು ಈ ಕೆಲವು ಉದಾಹರಣೆಗಳಿಗೆ ಹೋಗುತ್ತೇವೆ ಮೊದಲನೆಯದು ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿ ಈ ಆಗಿದ್ದರೆ ಗಿಂತ ಕಡಿಮೆ ಅಥವಾ ಸಮಾನವಾಗಿದೆ ಎಂದು ನಾವು ತೋರಿಸುತ್ತೇವೆ ಆದ್ದರಿಂದ ಮೊದಲು ನಾವು ಗಮನಿಸುತ್ತೇವೆ ಎರಡೂ ಸಮಾನ ಆಗಿದ್ದರೆ ಸಮಾನವಾಗಿರುತ್ತದೆ ಮತ್ತು ನಂತರ ಸ್ವಾಭಾವಿಕವಾಗಿ ಈ ಯು ಮತ್ತು ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಮಾನತೆಯು ಸ್ವಾಭಾವಿಕವಾಗಿ ತೃಪ್ತಿ ಆಗಿರುವಾಗ ಮತ್ತು ಎರಡೂ ಒಂದೇ ಇರುತ್ತದೆ ಆದ್ದರಿಂದ ಅವುಗಳು ಒಂದೇ ಆಗದಿದ್ದ ಪ್ರಕರಣವನ್ನು ನಾವು ಪರಿಗಣಿಸುತ್ತೇವೆ ಮತ್ತು ಈಗ ನಾವು ಮತ್ತೊಂದು ಫಂಕ್ಷನ್ ಕಾರ್ಯ ಪರಿಗಣಿಸೋಣ ಏಕೆಂದರೆ ನಾವು ಈ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿಕೊಂಡು ಸಾಬೀತುಪಡಿಸಲು ಬಯಸುತ್ತೇವೆ ಎಂದು ಸ್ಪಷ್ಟವಾಗಿ ನೋಡಬಹುದು ಆದ್ದರಿಂದ ನೀವು ಈ ಫಂಕ್ಷನ್ ಕಾರ್ಯ ವನ್ನು ಈ ಮಧ್ಯಂತರದಲ್ಲಿ ಪರಿಗಣಿಸಿದರೆ ಮತ್ತು ನೈಸರ್ಗಿಕವಾಗಿ ನಾವು ಎಂದು ಊಹಿಸಿಕೊಂಡು ಸರಾಸರಿ ಮೌಲ್ಯವು ಪ್ರಮೇಯವನ್ನು ಈ ಫಲಿತಾಂಶಕ್ಕೆ ಅನ್ವಯಿಸಿದರೆ ನಮಗೆ ಏನು ಸಿಗುತ್ತದೆ ಮೈನಸ್ ಈ ಮಧ್ಯಂತರದಲ್ಲಿ ಮುಕ್ತ ಮಧ್ಯಂತರ ದಲ್ಲಿ ಕೆಲವು ಬಿಂದು ಇರುತ್ತದೆ ಮತ್ತು ಈ ಅಂಶದ ಮೌಲ್ಯವು ಆದ್ದರಿಂದ ಇದು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವಾಗಿದೆ ಮತ್ತು ಈಗ ನಾವು ಈ ವ್ಯುತ್ಪನ್ನವನ್ನು ಅಂದಾಜು ಮಾಡುತ್ತೇವೆ ಏಕೆಂದರೆ ನಾವುಲೆಕ್ಕಾಚಾರ ಮಾಡುವ ಯ ವ್ಯುತ್ಪನ್ನವು ಆದ್ದರಿಂದ ಎರಡೂ ಕಡೆಗಳಲ್ಲಿ ಅಬ್ಸಲ್ಯೂಟ್ ಮೌಲ್ಯವನ್ನು ತೆಗೆದುಕೊಳ್ಳುವುದರಿಂದ ನಾವು ಈ ಯನ್ನು ಪಡೆಯುತ್ತೇವೆ ಮತ್ತು ಈ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯವು ಬಲಭಾಗಕ್ಕೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯದಿಂದಾಗಿ ಮತ್ತು ಈ ಅಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯ ಆದ್ದರಿಂದ ಏನೂ ಅಲ್ಲ ಆದರೆ ಆದ್ದರಿಂದ ಬ್ಸಲ್ಯೂಟ್ ಸಂಪೂರ್ಣ ಮೌಲ್ಯದಿಂದಾಗಿ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಆದ್ದರಿಂದ ನಾವು ಏಕೆಂದರೆ ಈ ವ್ಯುತ್ಪನ್ನವನ್ನು c ದಲ್ಲಿ ಮೌಲ್ಯಮಾಪನ ಮಾಡಬೇಕಾಗುತ್ತದೆ ಈಗ ಇದು ಸೂಚಿಸುತ್ತದೆ ಆದ್ದರಿಂದ ನಾನು ಈ ಅಭಿವ್ಯಕ್ತಿಯ ಗರಿಷ್ಠ ಮೌಲ್ಯವನ್ನು ಇಲ್ಲಿ ತೆಗೆದುಕೊಂಡರೆ ನಿಂದ ಗೆ ಬದಲಾಗುತ್ತದೆ ಆದ್ದರಿಂದ ನಾವು ಈ ಅನ್ನು ನಿಂದ ಗೆ ತೆಗೆದುಕೊಂಡಿದ್ದೇವೆ ಮತ್ತು ಇದರ ಗರಿಷ್ಠ ಮೌಲ್ಯವನ್ನು ನಾವು ತೆಗೆದುಕೊಳ್ಳುತ್ತೇವೆ ಮತ್ತು ಈ ಮುಕ್ತ ಮಧ್ಯಂತರಕ್ಕೆ ಸೇರಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಇದು ಮೂಲತಃ ನಕಾರಾತ್ಮಕ ಸಂಖ್ಯೆಯಾಗಿದೆ ಏಕೆಂದರೆ ಮತ್ತು ಎರಡೂ ಗೆ ಸಮನಾಗಿರುತ್ತದೆ ಅಥವಾ ಕಡಿಮೆ ಇರುತ್ತದೆ ಮತ್ತು ಆದ್ದರಿಂದ ಕಟ್ಟುನಿಟ್ಟಾಗಿ ಮುಕ್ತ ಮಧ್ಯಂತರದಲ್ಲಿ ಗಿಂತ ಕಡಿಮೆ ಇರುತ್ತದೆ ಆದ್ದರಿಂದ ಯಾವಾಗಲೂ ಒಂದರಿಂದ ಸ್ಥಾಪಿಸಲ್ಪಟ್ಟಿದೆ ಆದ್ದರಿಂದ ನಮಗೆ ಫಂಕ್ಷನ್ ಕಾರ್ಯ ಒಂದು ಸಮನಾಗಿರುವುದಕ್ಕಿಂತ ಕಡಿಮೆ ಮತ್ತು ಈ ಋಣಾತ್ಮಕ ಅರ್ಗುಮೆಂಟ್ ನ ಘಾತೀಯ ಕ್ರಿಯೆ c ಯಾವಾಗಲೂ ಕ್ಕಿಂತ ಇರುತ್ತದೆ ಏಕೆಂದರೆ ವು ಮತ್ತು ಎಲ್ಲಾ ಋಣಾತ್ಮಕ ಮೌಲ್ಯಗಳಿಗೆ ಇದು ಕ್ಕಿಂತ ಕಡಿಮೆ ಮೌಲ್ಯ ಮತ್ತು ಎಲ್ಲಾ ಧನಾತ್ಮಕ ಮೌಲ್ಯಗಳಿಗೆ ಕ್ಕಿಂತ ಹೆಚ್ಚು ಮೌಲ್ಯಗಳನ್ನು ಪಡೆಯುತ್ತದೆ ಆದ್ದರಿಂದ ಇದು ಕಟ್ಟುನಿಟ್ಟಾಗಿ ಕ್ಕಿಂತ ಕಡಿಮೆ ಇದು ಕಡಿಮೆ ಅಥವಾ ಸಮನಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಅಭಿವ್ಯಕ್ತಿ ಅಥವಾ ಈ ಉತ್ಪನ್ನದ ಗರಿಷ್ಠ ಮೌಲ್ಯವನ್ನು ಕಟ್ಟುನಿಟ್ಟಾಗಿ ರಿಂದ ಸೀಮಿತಗೊಳಿಸಲಾಗಿದೆ ಆದ್ದರಿಂದ ನಮಗೆ ಈ ಅಸಮಾನತೆಯು x y ಫಲಿತಾಂಶ ಎರಡನೇ ಉದಾಹರಣೆಗೆ ನಾವು ಈ ಮುಚ್ಚಿದ ಮಧ್ಯಂತರ ಇಂದ ಅಲ್ಲಿ ಡಿಫರೆನ್ಸಿಯಬಲ್ ಫಂಕ್ಷನ್ ಕಾರ್ಯ ಎಂದು ಪರಿಗಣಿಸುತ್ತೇವೆ ಮತ್ತು ಮೌಲ್ಯವನ್ನು ಕ್ಕೆ ಸಮಾನವಾಗಿರುತ್ತದೆ ಎಂದು ನೀಡಲಾಗಿದೆ 5 ರಂತೆ ನೀಡಲಾಗುತ್ತದೆ ಮತ್ತು ಇಲ್ಲಿ ಅನ್ನು ಈ ರಿಂದ ಮಧ್ಯಂತರರವರೆಗಿನ ಎಲ್ಲಾ ಮೌಲ್ಯಗಳಿಗೆ ಸೀಮಿತಗೊಳಿಸಲಾಗಿದೆ ಮತ್ತು ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿಕೊಂಡು ನಾವು ಫಂಕ್ಷನ್ ನಕಾರ್ಯದ ಮೌಲ್ಯವನ್ನು ನಲ್ಲಿ ಕಂಡು ಹಿಡಿಯಲು ಬಯಸುತ್ತೇವೆ ಆದ್ದರಿಂದ ನಾವು ಈ ಸಮಸ್ಯೆಯನ್ನು ನೋಡಿದರೆ ಮತ್ತು ನಾವು ದ ಮೌಲ್ಯವನ್ನು ಕಂಡುಹಿಡಿಯಲು ಬಯಸಿದರೆ ಆದ್ದರಿಂದ ನಾವು ಸರಾಸರಿ ಮೌಲ್ಯ ಪ್ರಮೇಯ ಅಥವಾ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ರಿಂದ ಮತ್ತು ರಿಂದ ಮಧ್ಯಂತರದಲ್ಲಿ ಅನ್ವಯಿಸಬೇಕಾಗಿದೆ ಮತ್ತು ಈ ಕುರಿತು ನಾವು ಸ್ವಲ್ಪ ಅಂದಾಜು ಪಡೆಯುತ್ತೇವೆ ಆದ್ದರಿಂದ ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ರಿಂದ ಮಧ್ಯಂತರದಲ್ಲಿ ಅನ್ವಯಿಸಿದರೆ ನಮಗೆ ಏನು ಸಿಗುತ್ತದೆ ಇದು ಕೆಲವು ತೆರೆದ ಮಧ್ಯಂತರ ರಿಂದ ಈ ಮೌಲ್ಯವು ಆ ಪಾಯಿಂಟ್ ನಲ್ಲಿನ ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಈಗಇಲ್ಲಿ ಈ ಉತ್ಪನ್ನ ಅವಿಭಾಜ್ಯ ಆಗಿದೆ ಈ ನ ಅಂದಾಜು ನಮಗೆ ತಿಳಿದಿದೆ ಇದು ಯಾವಾಗಲೂ ಮತ್ತು ನಡುವೆ ಇರುತ್ತದೆ ಹಾಗಾದರೆ ಇಲ್ಲಿ ಈ ಸಮೀಕರಣ ಏನು ವು ಆದ್ದರಿಂದ ಮೈನಸ್ ಅನ್ನು ಭಾಗಿಸಿದಾಗ ಮತ್ತು ನಡುವೆ ಇರುತ್ತದೆ ಏಕೆಂದರೆ ಇದು ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಮತ್ತು ವ್ಯುತ್ಪನ್ನವು ಕ್ಕಿಂತ ಕಡಿಮೆ ಮೌಲ್ಯದಿಂದ ಪರಿಮಿತವಾಗಿರುತ್ತದೆ ಆದ್ದರಿಂದ ಇಲ್ಲಿ ಈ ಸಮೀಕರಣ ಮತ್ತು ನಡುವೆ ಇರುತ್ತದೆ ಈಗ ನಾವು ಈ ಅನ್ನು ಎರಡೂ ಬದಿಗಳಿಗೆ ಗುಣಿಸಿದರೆ ಅಥವಾ ನ್ನು ಈ ಅಸಮಾನತೆಗೆ ಗುಣಿಸಿದರೆ ಇಲ್ಲಿ ನಾವು ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು ಈ ಅನ್ನು ಈ ಅಸಮಾನತೆಗೆ ಸೇರಿಸಬಹುದು ಆದ್ದರಿಂದ ನಾವು ಇಲ್ಲಿ ಗೆ ಕ್ಕಿಂತ ಕಡಿಮೆ ಮತ್ತು ಅದಕ್ಕಿಂತ ಕಡಿಮೆ ಪಡೆಯುತ್ತೇವೆ ಇಲ್ಲಿ ಮೈನಸ್ ಅಲ್ಲಿ ಪ್ಲಸ್ ಇತ್ತು ಆದ್ದರಿಂದ ಮೈನಸ್ ಮತ್ತು ನಂತರ ಇಲ್ಲಿ ಮತ್ತು ನಂತರ ಪ್ಲಸ್ ನಾವು ಅನ್ನು ಪಡೆಯುತ್ತೇವೆ ಆದ್ದರಿಂದ ಈ ಅಸಮಾನತೆಯಿಂದ ನಾವು ಆ ಅನ್ನು ಪಡೆಯುತ್ತೇವೆ ಮತ್ತೆ ನೀವು ರಿಂದ ಮಧ್ಯಂತರದಲ್ಲಿ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿದರೆ ರಿಂದ ಮಧ್ಯಂತರದಲ್ಲಿ ನಾವು ಅನ್ನು ಪಡೆಯುತ್ತೇವೆ ಕೆಲವು ಪಾಯಿಂಟ್ ದಲ್ಲಿ ಇದು ಮೊದಲ ಉತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮತ್ತೆ ಇಲ್ಲಿ ಗೊತ್ತಿದೆ ವು ಆದ್ದರಿಂದ ಆದ್ದರಿಂದ ನಾವು ಇಲ್ಲಿ ಏನು ಹೊಂದಿದ್ದೇವೆ ನಮಗೆ ಅನ್ನು ಎಂದು ನೀಡಲಾಗಿದೆ ಮತ್ತು ಈ ಅನ್ನು ಮೈನಸ್ ಮಾಡಿ ರಿಂದ ಭಾಗಿಸಿ ದಾಗ ಈ ಮೌಲ್ಯವು ಮತ್ತೆ ಮೈನಸ್ ಮತ್ತು ಸುತ್ತುವರೆದಿದೆ ಆದ್ದರಿಂದ ನಾವು ಇದನ್ನು ಇಲ್ಲಿ ಪಡೆದುಕೊಂಡಿದ್ದೇವೆ ಆದ್ದರಿಂದ ಇದು ಎಂದು ಸೂಚಿಸುತ್ತದೆ ಆದ್ದರಿಂದ ನೀವು ಮೈನಸ್ ರಿಂದ ಇಲ್ಲಿ ಗುಣಿಸಿದರೆ ಅಸಮಾನತೆಯು ಬದಲಾಗುತ್ತದೆ ಆದ್ದರಿಂದ ಆದ್ದರಿಂದ ಈ ಅಸಮಾನತೆಯನ್ನು ನಾವು ಈಗ ಮತ್ತು ಎಂದು ಪಡೆಯುತ್ತೇವೆ ಅದು 3 ಆದರೆ ಹಿಂದಿನ ಅಸಮಾನತೆಯು 3 ಎಂದು ಹೇಳುತ್ತದೆ ಆದ್ದರಿಂದ ಈ ಎರಡು ಮತ್ತು ಅಸಮಾನತೆಗಳಿಂದ ಇಲ್ಲಿ ಆಗಿರಬೇಕು ಎಂದು ನಾವು ತೀರ್ಮಾನಿಸುತ್ತೇವೆ ಆದ್ದರಿಂದ ಫಂಕ್ಷನ್ ನ ಕಾರ್ಯದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಯಲ್ಲಿ ಬಳಸಿಕೊಂಡು ನಾವು ಮೌಲ್ಯವನ್ನು ಪಡೆದುಕೊಂಡಿದ್ದೇವೆ ಆ ಉತ್ಪನ್ನಗಳು ಮತ್ತು ಅಂತಿಮ ಬಿಂದುಗಳ ಮೌಲ್ಯವನ್ನು ನೀಡಲಾಗಿದೆಯೆಂದು ಇಲ್ಲಿ ಕೊನೆಯ ಉದಾಹರಣೆಗೆ ಫಂಕ್ಷನ್ ಈಗ ವ್ಯುತ್ಪನ್ನ ಎಂದು ತೃಪ್ತಿಪಡಿಸುತ್ತದೆ ಮತ್ತು ಈಗ ಮೇಲಿನ ಮಿತಿಗಳನ್ನು ಅಂದಾಜು ಮಾಡಲು ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಲು ಬಯಸುತ್ತೇವೆ ಆದ್ದರಿಂದ ಈ ಸಂದರ್ಭದಲ್ಲಿ ನ ನಿಖರವಾದ ಮೌಲ್ಯವು ಸಾಧ್ಯವಿಲ್ಲ ಆದ್ದರಿಂದ ನಾವು ಗಾಗಿ ಕಡಿಮೆ ಮತ್ತು ಮೇಲಿನ ಬೌಂಡ್ ಮಿತಿ ಅನ್ನು ಅಂದಾಜು ಮಾಡುತ್ತೇವೆ ಆದ್ದರಿಂದ ಮತ್ತೆ ನಾವು ರಿಂದ ರ ಮಧ್ಯಂತರದಲ್ಲಿ ಲಾಗ್ರೇಂಜ್ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿದರೆ ಏಕೆಂದರೆ ನೀವು ಅನ್ನು ಅಂದಾಜು ಮಾಡಲು ಬಯಸುತ್ತೀರಿ ಆದ್ದರಿಂದ ರಿಂದ ನಂತರ ನಾವು ಅನ್ನು ಈ ವ್ಯತ್ಯಾಸ ರಿಂದ ಭಾಗಿಸಲಾಗಿ ಪಡೆಯುತ್ತೇವೆ ಮತ್ತು ಕೆಲವು ಪಾಯಿಂಟ್ ಮೌಲ್ಯವು ಆ ಪಾಯಿಂಟ್ ದಲ್ಲಿ ವ್ಯುತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಈ ರ ಅಸಮಾನತೆಯಿಂದ ಈಗ ಉತ್ಪನ್ನ ಯಾವುದು ವ್ಯುತ್ಪನ್ನವು ಆದ್ದರಿಂದ ಈಗಎಂಬುದನ್ನು ಗಮನಿಸಿ c ಇಲ್ಲಿ ಮತ್ತು ಆದ್ದರಿಂದ ಕೆಳಗಿನ ಬೌಂಡ್ ಅನ್ನು ನಾವು ಈ ಗೆ ಸಮೀಪಿಸಿದಾಗ ನಾವು ಪಡೆಯುತ್ತೇವೆ ಅಂದರೆ ಈ ಮೌಲ್ಯವು ಯಾವಾಗಲೂ ಕ್ಕಿಂತ ಹೆಚ್ಚಿರುತ್ತದೆ ಮತ್ತು ಮಧ್ಯಂತರದಲ್ಲಿಈ ಗರಿಷ್ಠ ಮೌಲ್ಯಕ್ಕೆ ರಂತೆ ಸಮೀಪಿಸಿದಾಗ ಅದು ಆಗುತ್ತದೆ ಮತ್ತು ಈ ಮೈನಸ್ ಚದರ ನ ಗರಿಷ್ಠ ಮೌಲ್ಯವು ಆಗುತ್ತದೆ ಆದ್ದರಿಂದ ಈಗ ಉತ್ಪನ್ನ ಮತ್ತು ನಡುವೆ ಇರುತ್ತದೆ ಎಂದು ನಾವು ತಿಳಿದಿದ್ದೇವೆ ಹಾಗಾದರೆ ಇಲ್ಲಿ ವ್ಯುತ್ಪನ್ನ ಯಾವುದು ಆದ್ದರಿಂದ ಇದರೊಂದಿಗೆ ಎಂಬ ಅಸಮಾನತೆಯನ್ನು ನಾವು ಪಡೆದುಕೊಂಡಿದ್ದೇವೆ ಮತ್ತು ಇದು ಮತ್ತು ನಡುವೆ ಇರುತ್ತದೆ ಇದು ಸೂಚಿಸುತ್ತದೆ ಆದ್ದರಿಂದ ನಾವು ಇನ್ನೊಂದು ಬದಿಗೆ ತೆಗೆದುಕೊಳ್ಳಬಹುದು ಮತ್ತು ಅದನ್ನು ಇಲ್ಲಿ ಬಲಭಾಗಕ್ಕೆ ಸೇರಿಸಬೇಕಾಗಿದೆ ಆದ್ದರಿಂದ ಇದು ನಮಗೆ ಕೊಡುತ್ತದೆ ಮತ್ತು ನಂತರ ಗಿಂತ ಕಡಿಮೆ ಮತ್ತು ನಂತರ ನಾವು ಅನ್ನು ಇಲ್ಲಿ ಸೇರಿಸಿದರೆ ಇದು ಆಗುತ್ತದೆ ಆದ್ದರಿಂದ ನಮಗೆ ಅಂದಾಜು ಮತ್ತು ಎಂದು ಸಿಕ್ಕಿತು ಆದ್ದರಿಂದ ಇವುಗಳು ನಾವು ಇಲ್ಲಿ ಬಳಸಿದ ಉಲ್ಲೇಖಗಳು ದಿ ಪಿಸ್ಕುನೋವ್ ರವರ ಡಿಫರೆನ್ಷಿಯಲ್ ಮತ್ತು ಇಂಟಿಗ್ರಲ್ ಕ್ಯಾಲ್ಕುಲಸ್ The Piskunov Differential and Integral Calculus ಮತ್ತು ಕ್ರೀಸ್ಜಿಗ್ ರವರ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಗಣಿತ Kreyszig Advanced Engineering Mathematics ಆಗಿದೆ ಆದ್ದರಿಂದ ತೀರ್ಮಾನವು ನಾವು ಇಂದಿನ ಉಪನ್ಯಾಸದಲ್ಲಿ ಸಾಮಾನ್ಯವಾದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಕಲಿತಿದ್ದೇವೆ ಮತ್ತು ವಿಶೇಷ ಸಂದರ್ಭವಾಗಿ ಇತರ ಫಂಕ್ಷನ್ ಕಾರ್ಯ ನಂತೆ ಈ ಅನ್ನು ನಾವು ಪರ್ಯಾಯವಾಗಿ ನಂತೆ ಬದಲಾಯಿಸಿದಾಗ ನಾವು ಲಾಗ್ರೇಂಜ್ ಸರಾಸರಿ ಮೌಲ್ಯವು ಪ್ರಮೇಯವನ್ನು ಪಡೆಯುತ್ತೇವೆ ಮತ್ತು ನಾವು ಮತ್ತೊಂದು ಊಹೆ ಸಮಾನವಾಗಿರುತ್ತದೆ ಎಂದು ತೆಗೆದುಕೊಂಡರೆ ನಂತರ ಇದು ರೋಲ್ ಪ್ರಮೇಯ ಇದು ಇರುತ್ತದೆ ಎಂದು ಹೇಳುತ್ತದೆ ಸರಿ